ಶುಭ ಮಧ್ಯಾಹ್ನ ಸ್ನೇಹಿತರೆ ಹಿಂದಿನ ಉಪನ್ಯಾಸದಲ್ಲಿ ಹೀಗೆ ಕೆಲವೊಂದು ಸಂಖ್ಯೆಗಳನ್ನು ತಿಳಿದುಕೊಳ್ಳಬೇಕು ಎಂಬುದನ್ನು ಗಮನಿಸಿದ್ದೇವೆ ಏಕೆಂದರೆ ಪರಿಕಲ್ಪನೆ ಹಂತದ ವಿಮಾನ ವಿನ್ಯಾಸದ ಚಿತ್ರ ಗೋಸ್ಕರ ಮತ್ತು ಮಿಷನ್ ಅವಶ್ಯಕತೆಯನ್ನು ತಿಳಿದುಕೊಳ್ಳಲು ಮಾಡಿದ್ದೇವೆ ಮಿಷನ್ ಅವಶ್ಯಕತೆಗಳಿಂದ ಈ ರೀತಿಯಾಗಿ ಇರಬಹುದು TO ಎಷ್ಟು ಬೇಕು ಎಂದು ನಾವು ಕಂಡುಹಿಡಿದಿದ್ದೇವೆ ನಂತರ ನಾವು ವಿಂಗ್ ಲೋಡಿಂಗ್ W0S ಕಂಡುಹಿಡಿಯಲು ಪ್ರಯತ್ನಿಸಿದ್ದೇವೆ ಒಮ್ಮೆ ನಾವು W0S ಆಯ್ಕೆ ಮಾಡಿದ ಮೇಲೆ ರೆಕ್ಕೆಯ ಪ್ರದೇಶವು ಎಷ್ಟು ಎಂದು ನಮಗೆ ತಿಳಿದಿದೆ ನಮಗೆ TW ಅಥವಾ ಪರಿಕಲ್ಪನಾ ವಿಮಾನದ ಅವಶ್ಯಕ ತ್ರಸ್ಟ್ ಲೋಡಿಂಗ್ ಬಗ್ಗೆ ಮಾಹಿತಿಯೂ ಇದೆ ಮತ್ತು ಅದರ ನಂತರ ಎಷ್ಟು ಪ್ರಮಾಣದ ಬಾಲದ ಘನತೆಯ ಅನುಪಾತವು ಬೇಕಾಗುತ್ತದೆ ಎಂದು ತಿಳಿದುಕೊಂಡಿದ್ದೇವೆ ಎಷ್ಟು ಇಂತಹ ಸಂಕೇತಗಳನ್ನು ನಾವು ಉಪಯೋಗಿಸಿರಬಹುದು CHT ಮತ್ತು CVT ಗಳು ಬಾಲದ ಘನ ಅಳತೆಯ ಅನುಪಾತ ಅಡ್ಡ ಬಾಲಕ್ಕೆಮತ್ತು ಲಂಬ ಬಾಲಕ್ಕೆ ಆಗಿರುತ್ತದೆ ನಂತರ ನಾವು ಎಲಿವೇಟರ್ ಅಳತೆಯು ಎಷ್ಟು ಆಗಿರಬೇಕು ಎಂದು ಸರಿಸುಮಾರಾಗಿ ಚರ್ಚಿಸಿದ್ದೇವೆ ನಂತರ ಕೆಲವೊಂದು ವಿಷಯಗಳನ್ನು ಅಂದರೆ ಎಳಿರೋನ ಫ್ಲ್ಯಾಪ್ಗಳನ್ನು ಚರ್ಚಿಸಿದ್ದೇವೆ ಇವೆಲ್ಲವೂ ಕೇವಲ ನಿಮಗೆ ಚಿತ್ರವನ್ನು ಬಿಡಿಸಲು ಸಹಾಯಮಾಡುತ್ತದೆ ಏಕೆಂದರೆ ಇದರ ನಂತರ ನಾವು ಸಂಶ್ಲೇಷಣೆಯನ್ನು ಮಾಡಬೇಕು ಸರಿ ವಿನ್ಯಾಸಗಾರರು ಸಂಸ್ಲೇಷಣೆಯನ್ನು ಮಾಡುತ್ತಾರೆ ಆದರೆ ಒಂದು ಅಂಶವನ್ನು ಮರೆಯಬೇಡಿ ನಾವೆಲ್ಲರೂ ವಿಮಾನವನ್ನು ವಿನ್ಯಾಸ ಮಾಡುತ್ತಿದ್ದೇವೆ ಅದು Cm ವಿರುದ್ಧ CL ಇರುವಾಗ ನಾವು ನಿರ್ದಿಷ್ಟವಾಗಿ CLdesign ವಿನ್ಯಾಸ ಮಾಡುತ್ತೇವೆ ಉದಾಹರಣೆಯಲ್ಲಿ ನೋಡುವುದಾದರೆ ಸಾರಿಗೆ ವಿಮಾನವು ಕ್ರೂಜ್ ಸ್ಥಿತಿಯನ್ನು ತಲುಪುತ್ತದೆ ಮತ್ತು ನಾವು ವಿಮಾನವನ್ನು ಒಂದು ನಿರ್ದಿಷ್ಟವಾದಂತಹ ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯದಲ್ಲಿಅಂದರೆ ಸರಿಸುಮಾರು 15 ಪ್ರತಿಶತ 10 ಪ್ರತಿಶತ 5 ಪ್ರತಿಶತ ಎಂದು ತಂತ್ರಜ್ಞಾನದ ಮತ್ತು ಲೆಕ್ಕಾಚಾರದ ಆಧಾರದ ಮೇಲೆ ನಿರ್ಧರಿಸುತ್ತೇವೆ ಒಮ್ಮೆ ಅದನ್ನು ಮಾಡಿದ ಮೇಲೆ ರೆಕ್ಕೆ ಮತ್ತು ಬಾಲವನ್ನು ಹೇಗೆ ನಿರ್ಧರಿಸಬೇಕು ಎಂದು ನಾವು ಗಮನಿಸಬೇಕು ಏಕೆಂದರೆ ಅದರಿಂದ ಇವೆರಡು ಸ್ಥಿತಿಗಳನ್ನು ತಲುಪಬಹುದು ಅಂದರೆ Cm0 0 ಅದು ನಿರ್ದಿಷ್ಟವಾದಂತಹ ಸಂಖ್ಯೆ ಆಗಿರುತ್ತದೆ ಇದು 0 2 ಆದರೆ ಮತ್ತು ಸ್ಲೋಪ್ 0 15 ಆದರೆ ಅಂದರೆ 15 ಪ್ರತಿಶತ ಸ್ಟಾಸ್ಟಿಕ್ ಮಾರ್ಜಿನ್ ಆಗ ಇದರ ಮೌಲ್ಯವು 0 03 ಆಗುತ್ತದೆ ಹಾಗಾದರೆ ನಾವು ನೋಡಿರುವ ಅಂತಹ ಪ್ರಶ್ನೆಯೂ ಯಾವುದು ಅಂದರೆ ಹೇಗೆ ರೆಕ್ಕೆ ಮತ್ತು ಬಾಲವನ್ನು ನಿರ್ಧರಿಸುವುದು ಎಂದು ಬಾಲದ ಸೆಟ್ಟಿಂಗ್ ಕೋನ ಎಂದರೇನು ಅದನ್ನು Cm0 ಸರಿಯಾಗಿರುವ ರೀತಿಯಲ್ಲಿ ನಾನು ಹೇಗೆ ಕಂಡುಹಿಡಿಯಬಹುದು ಮತ್ತು CmCL ತೃಪ್ತಿ ಆಗಿರಬೇಕು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ SMXNP XCG ವಿಮಾನಕ್ಕೆ ಆಗಿರುತ್ತದೆ ಮತ್ತು ತಟಸ್ಥ ಕೇಂದ್ರವನ್ನು ಹೇಗೆ ಕಂಡುಹಿಡಿಯಬೇಕು ಎಂಬುವುದಕ್ಕೆ ಒಂದು ಸೂತ್ರವು ಇದೆ ಅದು ಬಾಲದ ಘನತೆಯ ಅನುಪಾತಕ್ಕೆ ಅವಲಂಬಿತವಾಗಿರುತ್ತದೆ ಇವೆಲ್ಲವುಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಸರಿ ಮುಂದಿನ ಪ್ರಶ್ನೆ ಏನೆಂದರೆ ನಾವು ವಿನ್ಯಾಸ ಮಾಡುವ ಸ್ಥಿತಿಯಲ್ಲಿನ CL ಮೌಲ್ಯ ಇದು ಹಾಗಿದ್ದರೆ ಆದರೆ ಈ CL ಮೌಲ್ಯದಲ್ಲಿ ನಾವು ಯಾವಾಗಲೂ ಹಾರುವುದಿಲ್ಲ ಹೀಗಾಗಿ ಸ್ವಲ್ಪ ಸಮಯದವರೆಗೆ ನಾನು ಈ CL ಮೌಲ್ಯದಲ್ಲಿ ಬರುತ್ತೇನೆ ಸ್ವಲ್ಪ ಸಮಯದವರೆಗೆ ಈ CL ಮೌಲ್ಯ ಇದು ಹೆಚ್ಚಿನ ವೇಗದಲ್ಲಿ ಅಥವಾ ಕಡಿಮೆ ವೇಗದಲ್ಲಿ ಎಂದು ಹೇಗೆ ತಿಳಿಯುತ್ತದೆ ಏಕೆಂದರೆ ಇಲ್ಲಿರುವಂತಹ ಸಾಮಾನ್ಯವಾದಂತಹ ಸಂರಚನೆಯನ್ನು ವಿನ್ಯಾಸ ಮಾಡುವಾಗ ಎಲಿವೇಟರ್ ಅವಶ್ಯಕತೆಯು 0 ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ ಹೀಗಾಗಿ ಆ ಸಮಯದಲ್ಲಿ ಡ್ರ್ಯಾಗ್ 0 ಆಗಿರುತ್ತದೆ ಆದರೆ ನೀವು ಇಲ್ಲಿಂದ ಇಲ್ಲಿಯವರೆಗೆ ಹೋದಾಗನೀವು ಗಮನಿಸಬಹುದು ಅದು ತಕ್ಷಣದಲ್ಲಿ ಋಣಾತ್ಮಕ ಪಿಚ್ಚಿಂಗ್ ಮೊಮೆಂಟ್ ನೀಡುತ್ತದೆ ಹೀಗಾಗಿ ನಾನು ಅದನ್ನು ತಪ್ಪಿಸಬೇಕು ಆದ್ದರಿಂದ ನಾನು ಎಲಿವೇಟರ್ ಮೇಲೆ ಮಾಡಬೇಕಾಗುತ್ತದೆ ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ತ್ತದೆ ಹೀಗಾಗಿಮುಂದಿನ CL ಮೌಲ್ಯ ನಾನು ಇಲ್ಲಿ ಇಚ್ಚಿಸುತ್ತೇನೆ ಅಥವಾ ಈ CL ಮೌಲ್ಯದಲ್ಲಿ ಹಾರಬೇಕಾದರೆ ಎಷ್ಟು ಪ್ರಮಾಣದ ಎಲಿವೇಟರ್ ಮೇಲೆ ಮಾಡಬೇಕಾಗುತ್ತದೆ ಮತ್ತು ಅದು ಸಾಮಾನ್ಯವಾಗಿ ನಿಯಂತ್ರಣ ಸಮಸ್ಯೆ ಆಗಿರುತ್ತದೆ ಮತ್ತು ನಿಯಂತ್ರಣ ಸಮಸ್ಯೆಯ ಬಗ್ಗೆ ಮಾತನಾಡುವುದಾದರೆ ನಾನು ಏನು ಗಮನಿಸಬೇಕು ಎಂದರೆ ಎಲಿವೇಟರ್ಗೆ ಶಕ್ತಿ ನೀಡಲು ಬೇಕಾಗುವಂತಹ ನಿಯಂತ್ರಣ ಆಗಿರುತ್ತದೆ ಇದು ಎಲಿವೇಟರ್ ನೀವು ಗಮನಿಸಬಹುದು ಇದು ಸಂಪೂರ್ಣವಾಗಿ ಅಡ್ಡ ಬಾಲ ಎಂದು ನೀವು ಹೇಳಬಹುದು ಮತ್ತು ಈ ಭಾಗವು ಎಲಿವೇಟರ್ ಆಗಿರುತ್ತದೆ ಹಾಗಾದರೆ ಎಷ್ಟು ಪ್ರಮಾಣದ ∆𝐶N ಆಗಿರುತ್ತದೆ ಅಂದರೆ ಹೀಗೆ ಚಿತ್ರಿಸಿದಾಗ ಎಷ್ಟು ಪ್ರಮಾಣದ Cm ಅದು ಸೃಷ್ಟಿಸುತ್ತದೆ ಇದು ಬಾಲ ಮತ್ತು ಇದು ಎಲಿವೇಟರ್ ಮತ್ತು ಇದು ಧನಾತ್ಮಕ ∆𝛿𝑒 ಆಗಿರುತ್ತದೆ ನಿಮಗೆ ಇವೆಲ್ಲವೂ ತಿಳಿದಿದೆ ಎಲಿವೇಟರ್ ನಿಯಂತ್ರಿಸುವ ಶಕ್ತಿ ಈ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು CmeCme ಮೂಲಭೂತವಾಗಿ ಅದು ನಿಮಗೆ ಏನು ತಿಳಿಸುತ್ತದೆ ಎಂದರೆ ಎಷ್ಟು ಪ್ರಮಾಣದ Cm ಪ್ರತಿ ಎಲಿವೇಟರ್ ವಿಚಲನೆಯ ಜೊತೆಗೆ ಸೃಷ್ಟಿಸುತ್ತದೆ ಎಂದು ಎಲಿವೇಟರ್ ಕೆಳಗೆ ವಿಚಲನೆಗೊಂಡರೆ ಅದು ಮೂಗು ಕೆಳಗೆ ಮಾಡುವಂತಹ ಮೊಮೆಂಟ್ ಸೃಷ್ಟಿಸುತ್ತದೆ ಈಗ ಎಲಿವೇಟರ್ ಮೇಲೆ ವಿಚಲನೆಗೊಂಡರೆ ಅದು ಮೂಗು ಮೇಲೆ ಮಾಡುವಂತಹ ಮೊಮೆಂಟ್ ಅದು ಸೃಷ್ಟಿಸುತ್ತದೆ ಈಗ ಇದನ್ನು ಇಲ್ಲಿಂದ ಇಲ್ಲಿಯವರೆಗೆ ಸೇರಿಸಿದರೆ ಅಂದರೆ ನನ್ನ ಪ್ರಶ್ನೆ ಏನೆಂದರೆ ನಾನು CL ಮೌಲ್ಯ 0 2 ಇರುವಾಗ ಹಾರುತ್ತಿದ್ದರೆ ಮತ್ತು ಎಲಿವೇಟರ್ ವಿಚಲನೆಯ 0 ಆಗಿದ್ದು ಈಗ ನಾನು CL ಮೌಲ್ಯ 0 3 ದಲ್ಲಿ ಹಾರಲು ಹೆಚ್ಚಿಸಿದರೆ ಎಷ್ಟು ಪ್ರಮಾಣದ ಎಲಿವೇಟರ್ ವಿಚಲನೆ ಬೇಕಾಗುತ್ತದೆ ಎಂದು ಒಬ್ಬ ವಿನ್ಯಾಸಗಾರನಾಗಿ ನನಗೆ ತಿಳಿದಿರಬೇಕು ಮತ್ತು ನಾನು ಎಲಿವೇಟರ್ ವಿಚಲನೆಯನ್ನು ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ಮಧ್ಯೆ ಹೇಗೆ ವಿತರಿಸಬೇಕು ಅಥವಾ ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳಾಗಿ ಹೇಗೆ ಪಡೆದುಕೊಂಡಿರಬೇಕು ಉದಾಹರಣೆಗೆ emax250 ಅಂದರೆ ಎಲ್ಲ ಕ್ರಿಯೆಗಳನ್ನು ನಾನು ±15 ಡಿಗ್ರಿ ಎಲ್ಲಿ ಹೊಂದಿರಬೇಕು ಏಕೆಂದರೆ ನಿಮಗೆ ತಿಳಿದಿರುವ ಹಾಗೆ 7 8 ಡಿಗ್ರಿ ಬೇಕಾಗಿರುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ಮೌಲ್ಯವನ್ನು ಭೂಮಿಯಿಂದ ಅಂತರವನ್ನು ಕಾಪಾಡಿಕೊಳ್ಳಲು ಲ್ಯಾಂಡಿಂಗ್ ಸಮಯದಲ್ಲಿ ಇರುತ್ತದೆ ಹಾಗಾದರೆ ಎಷ್ಟು ಪ್ರಮಾಣದ ಎಲಿವೇಟರ್ ವಿಚಲನೆ ಬೇಕಾಗುತ್ತದೆ ಎಂದು ಹೇಗೆ ನಿರ್ಧರಿಸುತ್ತೀರಿ ನಾನು ಟ್ರಿಮ್ ಮಾಡಲು ವಿಮಾನವನ್ನು ಒಂದು ನಿರ್ದಿಷ್ಟವಾದ Cl ಮೌಲ್ಯಕ್ಕೆ ವಿಚಲಿಸಬೇಕಾಗುತ್ತದೆ ಇದು ಕೇವಲ ಒಂದು ಪುನರಾವರ್ತನೆಯಾಗಿದೆ ನೀವು ಅಸ್ಥಿರರತೆ ಮತ್ತು ನಿಯಂತ್ರಣ ಬಗ್ಗೆ ತಿಳಿದುಕೊಂಡಿದ್ದರೆ ಅದು CmCm0CmCmee ಹೀಗಾಗಿ ನಿರ್ದಿಷ್ಟವಾದ ಅಂತ CL ಮೌಲ್ಯದಲ್ಲಿ ವಿಮಾನವನ್ನು ಟ್ರೀಮ್ ಮಾಡುವುದಾದರೆ ಅಂದರೆ ಆ ಸಮಯದಲ್ಲಿ Cm ಮೌಲ್ಯ 0 ಆಗಿರುತ್ತದೆ ಹೀಗಾಗಿ ನಾನು ಈ ರೀತಿಯಲ್ಲಿ ಬರೆಯಬಹುದು 0Cm0CmtrimCmeereqd 𝛼trim ಅಂದರೆ CLtrim ಆಗಿರುತ್ತದೆ ಅಲ್ಲಿ ಈ CL ಮೌಲ್ಯಕ್ಕೆ ಅನುಗುಣವಾಗಿ ಇರುವಂತ 𝛼 ಮೌಲ್ಯವನ್ನು 𝛼trim ಎನ್ನುತ್ತೇವೆ ಮತ್ತು ಈ ರೀತಿಯಲ್ಲಿ ನಾನು ಬರೆಯಬಹುದು CLtrimCL0CLtrimCLeereqd ಅಂದಾಜಿನ ಸ್ಥಿತಿಗೆ ಈ ಎರಡು ಸೂತ್ರಗಳನ್ನು ನಾನು ಉಪಯೋಗಿಸಿದರೆ ಅಂದರೆ ಯಾರು CL0 ನಿರ್ಲಕ್ಷಿಸಿದರೆ ನಾನು ಈ ರೀತಿಯಲ್ಲಿ ಬರೆಯಬಹುದು ee0dedCLtrimCLtrim ಅಲ್ಲಿ dedCLtrim SMCme ಇದು ನಮಗೆ ತಿಳಿದಿರುವಂತಹ ಊಹೆಗಳನ್ನು ಪಡೆದಿರುವ ರೇಖೀಯ ಗ್ರಾಫ್ ಆಗಿದೆ ನೀವು ನನ್ನ ವಿಮಾನದ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ವಿಷಯದ ಉಪನ್ಯಾಸ ಗಮನಿಸಬೇಕು ಆದರೆ ಇಲ್ಲಿನ ರೇಖೀಯ ವ್ಯತ್ಯಾಸಗಳು ಆರಂಭದ ಸಂಖ್ಯೆಗಳ ಒಳ್ಳೆಯ ಅನುಭವ ನೀಡುತ್ತವೆ ಇಲ್ಲಿ ಗಮನಿಸಿ e0 Cm0Cme ಮತ್ತು SMXNP XCG ಮತ್ತು Cme ಅಡ್ಡ ಬಾಲದ ಎಷ್ಟು ಪ್ರತಿಶತ ಪ್ರಮಾಣವು ಎಲಿವೇಟರ್ ಆಗಿರುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ನೀವು ಅದನ್ನು ಕಂಡುಹಿಡಿಯಬಹುದು ಮತ್ತು ಸಾಮಾನ್ಯವಾಗಿ ಸಾಧಾರಣವಾದ ವಿಮಾನಗಳಿಗೆ ಅದರ ಮೌಲ್ಯವು 1 0 ಪ್ರತಿ ರೇಡಿಯನ್ ಆಗಿರುತ್ತದೆ ನಾವು ಪರಿಕಲ್ಪನಾ ಹಂತದಲ್ಲಿ ಇರುವುದರಿಂದ ನಿಮಗೆ ಈ ಸಂಖ್ಯೆಯನ್ನು ನೀಡುತ್ತಿದ್ದೇನೆ ಮತ್ತು ಒಮ್ಮೆ ರೇಖಾಕೃತಿಯನ್ನು ನೀಡಿದಮೇಲೆ ಅಂದರೆ Cm0 ನಿಮಗೆ CLtrimದಿಂದ ತಿಳಿದಿದೆ ಹೀಗಾಗಿ ಹೇಗೆ Cmeಕಂಡುಹಿಡಿಯಬೇಕು ಎನ್ನುವುದು ನಿಮಗೆ ತಿಳಿದಿದೆ ವಿನ್ಯಾಸದ ಹಂತದಲ್ಲಿ ನೀವು ಆ ಸಂಖ್ಯೆಯನ್ನು ಉಪಯೋಗಿಸುತ್ತೀರಾ Cm0static ಮಾರ್ಜಿನ್ ನಿಮಗೆ ತಿಳಿದಿರುತ್ತದೆ ಹೀಗಾಗಿ ನೀಡಿರುವಂತಹ CLtrim ಮೌಲ್ಯಕ್ಕೆ 𝛿ereqd ಎಷ್ಟು ಎಂದು ನಿಮಗೆ ತಿಳಿದಿರುತ್ತದೆ ಒಬ್ಬ ವಿನ್ಯಾಸಗಾರ ನಾಗಿ ನಾವು ಏನು ಖಚಿತಪಡಿಸಿಕೊಳ್ಳಬೇಕು ಎಂದರೆ ನಿಮಗೆ ನಿಜವಾಗಿ ಸಾಮಾನ್ಯವಾದಂತಹ ವಿಮಾನಕ್ಕೆ 𝛿emax ಇದ್ದರೆ ಅದು ಧನಾತ್ಮಕ ಅಥವಾ ಋಣಾತ್ಮಕ 25 ಡಿಗ್ರಿ ಗೆ ಸಮಾನವಾಗಿರುತ್ತದೆ ಹೀಗಾಗಿ ಒಬ್ಬ ವಿನ್ಯಾಸಕಾರರಾಗಿ ನೀವು ಕೇವಲ ಧನಾತ್ಮಕ ಅಥವಾ ಋಣಾತ್ಮಕ 15 ಡಿಗ್ರಿ ಮಾತ್ರ ಉಪಯೋಗಿಸಬೇಕು 15 ರಿಂದ 17 ಡಿಗ್ರಿ ಅದಕ್ಕಿಂತ ಹೆಚ್ಚಿಗೆ ಅಲ್ಲ ಉಳಿದ 8 9 ಡಿಗ್ರಿ ಭೂಮಿಯ ಪರಿಣಾಮಗಳಗೋಸ್ಕರ ಇರುತ್ತದೆ ಏಕೆಂದರೆ ನಿಮಗೆ ತಿಳಿದಿರುವ ಹಾಗೆ ನಾನು ಭೂಮಿಯ ಸನಿಹ ಬಂದರೆ ಡೌನ್ ವಾಶ್ ಮೌಲ್ಯವು ಅರ್ಧದಷ್ಟು ಆಗುತ್ತದೆ ಹೀಗಾಗಿ ನೈಸರ್ಗಿಕವಾಗಿ ಅಲ್ಲಿ ಪಿಚ್ ಕೆಳಗೆಸುವಂತಹ ಮೊಮೆಂಟ್ ಇರುತ್ತದೆ ಆದ್ದರಿಂದ ನೀವು ಎಲಿವೇಟರ್ ಮೇಲೆ ಮಾಡಬೇಕಾಗುತ್ತದೆ ಹೀಗಾಗಿ ಅಷ್ಟು ಪ್ರಮಾಣದ ಎಲಿವೇಟರ್ ಚಲನೆಯು ಮೀಸಲಾಗಿ ಇಡಬೇಕಾಗುತ್ತದೆ ಇಲ್ಲದಿದ್ದಲ್ಲಿ ಎಲಿವೇಟರ್ ಸ್ಟಾಲ್ ಆಗಬಹುದು ಹೀಗಾಗಿ ಒಮ್ಮೆ ನನಗೆ ಇದು ತಿಳಿದ ಮೇಲೆ ಒಂದು ನಿರ್ದಿಷ್ಟವಾದ ಅಂತಹ CLtrim ಮೌಲ್ಯಕ್ಕೆ ವಿಮಾನವನ್ನು ಸಲೀಸಾಗಿ ಟ್ರಿಮ್ ಮಾಡಬಹುದು ಎಷ್ಟು ಪ್ರಮಾಣದಲ್ಲಿ ಎಲಿವೇಟರ್ ಅವಶ್ಯಕವಾಗಿದೆ ಮತ್ತು ಅದು ಧನಾತ್ಮಕ ಅಥವಾ ಋಣಾತ್ಮಕ 25 ಡಿಗ್ರಿ ಒಳಗೆ ಇದೆಯಾ ಅಥವಾ ಇಲ್ಲ ಹೀಗಾಗಿ ಆರಂಭದ ಹಂತದಲ್ಲಿ ವಿಮಾನವನ್ನು ವಿನ್ಯಾಸ ಮಾಡುವುದು ತುಂಬಾ ಪ್ರಮುಖವಾಗಿರುತ್ತದೆ ಮತ್ತು ಅದನ್ನು ನೀವು ಇಲ್ಲಿ ಗಮನಿಸಬಹುದು ಅಂದರೆ ಅವಶ್ಯಕ 𝛿e ಸ್ಟಾಸ್ಟಿಕ್ ಮಾರ್ಜಿನ್ ಅನುಗುಣವಾಗಿ ಬದಲಾಗುತ್ತದೆ ಅಂದರೆ ನಾನು ಅದನ್ನು ಇನ್ನೂ ಕಡಿಮೆ ಸ್ಥಿರತೆ ಮಾಡಿಸುತ್ತಿದ್ದೇನೆ ಅಂದರೆ 15 ಪ್ರತಿಶತ ದಿಂದ 10 ಪ್ರತಿಶತ ಮಾಡುತ್ತಿದ್ದೇನೆ ಅವಶ್ಯಕ 𝛿e ಮೌಲ್ಯವು ನೈಸರ್ಗಿಕವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಕಡಿಮೆ ಸ್ಥಿರತೆ ಎಂದರೆ ಕಡಿಮೆ ಪ್ರಯತ್ನ ಈಗ ನಾನು ಸ್ಟಾಸ್ಟಿಕ್ ಮಾರ್ಜಿನ್ ಹೆಚ್ಚು ಮಾಡಿದರೆ ಅಂದರೆ ನಾನು CG ಸ್ಥಾನವನ್ನು ಮುಂದೆ ಸರಿಸುತ್ತಾ ಹೋದರೆ 𝛿e ಮೌಲ್ಯವು ತುಂಬಾ ಹೆಚ್ಚಾಗುತ್ತದೆ ಹೀಗಾಗಿ ಇಂತಹ ಚಲನೆಯು ಎಲಿವೇಟರ್ ಗಳಲ್ಲಿ ಸಿಗುತ್ತದೆ ಅಥವಾ ಇಲ್ಲ ಎಂದು ನೋಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ CG ಚಲಿಸುತ್ತದೆ ಏಕೆಂದರೆ ವಿಮಾನವು ಬೇರೆ ರೀತಿಯ ಸ್ಟಾಸ್ಟಿಕ್ ಮಾರ್ಜಿನ್ ಟೇಕಾಫ್ ಮಾಡುವಾಗ ವಿಂಡ್ ಮಿಲ್ ಸ್ಥಿತಿ ಇರುವಾಗ ಕ್ರೂಜ್ ಮಾಡುವಾಗ ಆದರೆ ಇಂಜಿನ್ ಸ್ಥಾನಕ್ಕೆ ಅನುಗುಣವಾಗಿ ಹೊಂದಿರುತ್ತದೆ ಹೀಗಾಗಿ ಇವೆಲ್ಲವೂ ಸಂಶ್ಲೇಷಣೆಯ ಭಾಗವಾಗಿವೆ ಆದರೆ ಪರಿಕಲ್ಪನಾ ಹಂತದಲ್ಲಿ ನೀವು ಅಡ್ಡ ಬಾಲ್ಯದ 50 ಪ್ರತಿಶತ ಅಥವಾ 40 ಪ್ರತಿಶತ ಎಲಿವೇಟರ್ ಎಂದು ತೆಗೆದುಕೊಂಡರೆ ನಾವು ಈ ಮುಂಚೆ ಚರ್ಚಿಸಿರುವ ಹಾಗೆ ನಿಮಗೆ ಒಳ್ಳೆಯ ಪ್ರಾರಂಭವು ಸಿಗುತ್ತದೆ ಈ ರಚನೆಯನ್ನು ನೀವು ಮಾಡಿದ ಮೇಲೆ ಒಂದೊಂದಾಗಿ ಅಂಶಗಳನ್ನು ನೋಡಿಕೊಳ್ಳಬೇಕು ಈಗ ಇದರ ನಂತರ ನಾನು ಚರ್ಚಿಸುತ್ತೇನೆ ಏನೆಂದರೆ ನಾವು ಏರೋಡೈನಮಿಕ್ಸ್ ನೋಡಬೇಕು ಅಥವಾ ಬೇಡ ಎಂದು ಅಂದರೆ ಒಮ್ಮೆ ಜ್ಯಾಮಿತಿಯ ಅಂಶಗಳು ತಿಳಿದಮೇಲೆ ತೂಕವನ್ನು ಸರಿಪಡಿಸಲು ನಾನು ಹೋಗಬೇಕು ಮತ್ತು ತೂಕವು ಏರೋಡೈನಮಿಕ್ ಡ್ರ್ಯಾಗ್ ಗುಣಾಂಕದ ಅಂದಾಜು ಮೌಲ್ಯ ಅಥವಾ ನಾನು ಲ್ಯಾಂಡಿಂಗ್ ಗೇರ್ ನೋಡಿಕೊಳ್ಳಬೇಕು ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅದೇನೆಂದರೆ ಇಲ್ಲಿಂದ ನಾವು ವಿವಿಧ ರೀತಿಯ ಲ್ಯಾಂಡಿಂಗ್ ಗೇರ್ ಗಮನಿಸೋಣ ಆ ವ್ಯವಸ್ಥೆಯಲ್ಲಿ ಹಂತವನ್ನು ಮುಗಿಸಿದ ಮೇಲೆ ನಾವು ಸಂಶ್ಲೇಷಣೆಯನ್ನು ಆರಂಭಿಸುತ್ತೇವೆ ಹೀಗಾಗಿ ಇದರ ನಂತರ ವಿರಾಮವನ್ನು ತೆಗೆದುಕೊಳ್ಳಬೇಕು ನಾನು ಮಾತನಾಡುತ್ತಿರುವುದು ಲ್ಯಾಂಡಿಂಗ್ ಗೇರ್ ಸಂರಚನೆಯ ಬಗ್ಗೆ ನಾನು ಇಂಜಿನ್ ಹೇಗೆ ಸೇರಿಸಬೇಕು ಎಂಬುವುದನ್ನು ಚರ್ಚಿಸಲಿದ್ದೇವೆ ಇಂಧನದ ಟ್ಯಾಂಕ್ ಬಗ್ಗೆ ಚರ್ಚಿಸಿದ್ದೇನೆ ಇಂಧನದ ಟ್ಯಾಂಕ್ ಎಲ್ಲಿ ಸೇರಿಸಬೇಕು ಈ ರೀತಿಯ ವ್ಯವಸ್ಥೆಯನ್ನು ಆಧಾರಿತ ವಿಷಯ ಆಗುತ್ತವೆ ಮತ್ತು ಒಮ್ಮೆ ವ್ಯವಸ್ಥೆಯೇ ಹಂತದ ಅಂಶಗಳು ಮುಗಿದ ಮೇಲೆ ನಾನು ಸಂಶ್ಲೇಷಣೆಗೆ ಪ್ರಾರಂಭಿಸುತ್ತೇನೆ ಮತ್ತು ಅದೇ ಕ್ಷಣದಲ್ಲಿ ಮಾನವನಿಲ್ಲದ ವಾಯುಯಾನವನ್ನು ವಿನ್ಯಾಸ ಮಾಡುವುದರಲ್ಲಿ ಬೇಡಿಕೆ ಇರುವುದನ್ನು ನಾನು ಗಮನಿಸಿದ್ದೇನೆ ವಿಶೇಷವಾಗಿ ಎಲೆಕ್ಟ್ರಿಕ್ ಮೋಟರ್ ಪವರ್ ಹೀಗಾಗಿಉದಾಹರಣೆಯನ್ನು ನೀಡಿರುವಂತಹ ಒಂದು ಉಪನ್ಯಾಸದಲ್ಲಿ ನೀಡಿರಬಹುದು ಉಪನ್ಯಾಸದಲ್ಲಿ ನೀಡಿರುವಂತಹ ಉದಾಹರಣೆಗಳು ಮಾನವನಿಲ್ಲದ ವಾಯುಯಾನವನ್ನು ವಿನ್ಯಾಸ ಮಾಡಲು ಉಪಯೋಗಿಸಲಾಗುತ್ತದೆ ಅವೆಲ್ಲವೂ ಎಲೆಕ್ಟ್ರಿಕ್ ಆಧಾರಿತ ಶಕ್ತಿ ಆಧಾರಿತ ಬ್ಯಾಟರಿ ಶಕ್ತಿ ಆಧಾರಿತ ಮತ್ತು ಇನ್ನೊಂದು ಉದಾಹರಣೆಯಿಂದ ಹೇಗೆ ರೆಕ್ಕೆಯ ಸೆಟ್ಟಿಂಗ್ ಕೋನವನ್ನು ಬಾಲದ ಸೆಟ್ಟಿಂಗ್ ಕೋನವನ್ನು ನಿರ್ಧರಿಸಬೇಕು ಎಂದು ತಿಳಿದಿದೆ ಆದರೆ ಈ ಮಾಹಿತಿಗಳು ಮಾನವನಿಲ್ಲದ ವಾಯುಯಾನಕ್ಕೆ ಆಗಿರುತ್ತದೆ ಈ ರೀತಿ ನಿಮಗೆ ಹೆಚ್ಚಿನ ನಿರೀಕ್ಷತೆ ಮತ್ತು ನೀವು ಈ ವಿಷಯವನ್ನು ಇಷ್ಟಪಡುತ್ತೀರಾ ಏಕೆಂದರೆ ಚಿಕ್ಕದಾದ ಅಂತಹ ಮಾನವನಿಲ್ಲದ ವಾಯುಯಾನ ನೀವು ತಯಾರಿಸಬೇಕಾಗುತ್ತದೆ ಮತ್ತು ಪರಿಶೀಲಿಸಿಬೇಕಾಗುತ್ತದೆ